ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ಅಗತ್ಯವಿಲ್ಲದ ಕನಿಷ್ಠ ಮೂರು ಪ್ರಕರಣಗಳಿವೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ಅಗತ್ಯವಿಲ್ಲದ ಕನಿಷ್ಠ ಮೂರು ಪ್ರಕರಣಗಳಿವೆ ಮೊದಲ ಉದಾಹರಣೆಯೆಂದರೆ ಕ್ಲೈಂಟ್ಗೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ಮತ್ತು ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸುವ ವೆಚ್ಚ ಎರಡನ್ನೂ ಭರಿಸಲಾಗದಿದ್ದಾಗ ಮೊದಲ ಉದಾಹರಣೆಯೆಂದರೆ ಕ್ಲೈಂಟ್ಗೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ಮತ್ತು ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸುವ ವೆಚ್ಚ ಎರಡನ್ನೂ ಭರಿಸಲಾಗದಿದ್ದಾಗ ಅದು ಪೇಟೆಂಟ್ಗಳನ್ನು ಸಲ್ಲಿಸಲು ಬಳಸುವ ಮೊತ್ತ ಅಥವಾ ಬಜೆಟ್ ಅನ್ನು ಅವಲಂಬಿಸಿರುತ್ತದೆ ಅದು ಪೇಟೆಂಟ್ಗಳನ್ನು ಸಲ್ಲಿಸಲು ಬಳಸುವ ಮೊತ್ತ ಅಥವಾ ಬಜೆಟ್ ಅನ್ನು ಅವಲಂಬಿಸಿರುತ್ತದೆ ಕ್ಲೈಂಟ್ ಸೀಮಿತ ಬಜೆಟ್ನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದರೆ ಪೇಟೆಂಟ್ ಸಲ್ಲಿಸುವ ಮತ್ತು ಕರಡು ಸಿದ್ಧಪಡಿಸಿದ ನಂತರ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಮಾಡುವುದು ಸೂಕ್ತವಲ್ಲ ಕ್ಲೈಂಟ್ ಸೀಮಿತ ಬಜೆಟ್ನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದರೆ ಪೇಟೆಂಟ್ ಸಲ್ಲಿಸುವ ಮತ್ತು ಕರಡು ಸಿದ್ಧಪಡಿಸಿದ ನಂತರ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಮಾಡುವುದು ಸೂಕ್ತವಲ್ಲ ಭಾರತದ ಮಾರುಕಟ್ಟೆಯಲ್ಲಿ ಹುಡುಕಾಟದ ವೆಚ್ಚ ಗಣನೀಯವಾಗಿರುತ್ತದೆ ಭಾರತದ ಮಾರುಕಟ್ಟೆಯಲ್ಲಿ ಹುಡುಕಾಟದ ವೆಚ್ಚ ಗಣನೀಯವಾಗಿರುತ್ತದೆ ಅದು ಕ್ಲೈಂಟ್ ಅನ್ನು ಅನಿಶ್ಚಿತ ಸ್ಥಾನದಲ್ಲಿರಿಸುತ್ತದೆ ಅದು ಕ್ಲೈಂಟ್ ಅನ್ನು ಅನಿಶ್ಚಿತ ಸ್ಥಾನದಲ್ಲಿರಿಸುತ್ತದೆ ಪರಿಗಣಿಸಬೇಕಾದ ಮೊದಲ ವಿಷಯವೆಂದರೆ ಕೈಗೆಟುಕುವಿಕೆ ಪರಿಗಣಿಸಬೇಕಾದ ಮೊದಲ ವಿಷಯವೆಂದರೆ ಕೈಗೆಟುಕುವಿಕೆ ಆವಿಷ್ಕಾರಕ ಪೇಟೆಂಟ್ ಅರ್ಜಿಯನ್ನು ಸ್ವತಃ ಸಿದ್ಧಪಡಿಸಬಹುದು ಮತ್ತು ಸಲ್ಲಿಸಬಹುದು ಆವಿಷ್ಕಾರಕ ಪೇಟೆಂಟ್ ಅರ್ಜಿಯನ್ನು ಸ್ವತಃ ಸಿದ್ಧಪಡಿಸಬಹುದು ಮತ್ತು ಸಲ್ಲಿಸಬಹುದು ಕ್ಲೈಂಟ್ ಪತ್ರಿಕೆಯನ್ನು ಪ್ರಕಟಿಸಲು ಬಯಸುತ್ತಾನೆ ಕ್ಲೈಂಟ್ ಪತ್ರಿಕೆಯನ್ನು ಪ್ರಕಟಿಸಲು ಬಯಸುತ್ತಾನೆ ಕಕ್ಷಿದಾರರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರೆ ಅವರು ತಮ್ಮ ಪತ್ರಿಕೆಯನ್ನು ಪ್ರಕಟಿಸಲು ಆತುರಪಡಬಹುದು ಕಕ್ಷಿದಾರರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರೆ ಅವರು ತಮ್ಮ ಪತ್ರಿಕೆಯನ್ನು ಪ್ರಕಟಿಸಲು ಆತುರಪಡಬಹುದು ಆವಿಷ್ಕಾರಕ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಮಾಡದಿರುವುದು ಉತ್ತಮ ಆವಿಷ್ಕಾರಕ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಮಾಡದಿರುವುದು ಉತ್ತಮ ಇದು ಅನುಸರಿಸಬೇಕಾದ ಅತ್ಯುತ್ತಮ ಮಾರ್ಗ ಇದು ಅನುಸರಿಸಬೇಕಾದ ಅತ್ಯುತ್ತಮ ಮಾರ್ಗ ಕ್ಲೈಂಟ್ ಉತ್ಪನ್ನವನ್ನು ಬಿಡುಗಡೆ ಮಾಡಬಹುದು ಅಥವಾ ವಿದೇಶದಲ್ಲಿ ಫೈಲ್ ಮಾಡಬಹುದು ಕ್ಲೈಂಟ್ ಉತ್ಪನ್ನವನ್ನು ಬಿಡುಗಡೆ ಮಾಡಬಹುದು ಅಥವಾ ವಿದೇಶದಲ್ಲಿ ಫೈಲ್ ಮಾಡಬಹುದು ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಮಾಡುವುದಿಲ್ಲ ಏಕೆಂದರೆ ಸಮಯವು ನಿರ್ಣಾಯಕವಾಗಿರುತ್ತದೆ ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಮಾಡುವುದಿಲ್ಲ ಏಕೆಂದರೆ ಸಮಯವು ನಿರ್ಣಾಯಕವಾಗಿರುತ್ತದೆ ಸಂದರ್ಭಗಳಲ್ಲಿ ಸಮಯದ ನಿರ್ಬಂಧವಿದ್ದಲ್ಲಿ ಆವಿಷ್ಕಾರಕನು ಹುಡುಕಾಟ ವರದಿಯನ್ನು ಸಿದ್ಧಪಡಿಸಬಹುದು ಮತ್ತು ಏಕಕಾಲದಲ್ಲಿ ಪೇಟೆಂಟ್ ಅರ್ಜಿಯನ್ನು ರಚಿಸಬಹುದು ಸಂದರ್ಭಗಳಲ್ಲಿ ಸಮಯದ ನಿರ್ಬಂಧವಿದ್ದಲ್ಲಿ ಆವಿಷ್ಕಾರಕನು ಹುಡುಕಾಟ ವರದಿಯನ್ನು ಸಿದ್ಧಪಡಿಸಬಹುದು ಮತ್ತು ಏಕಕಾಲದಲ್ಲಿ ಪೇಟೆಂಟ್ ಅರ್ಜಿಯನ್ನು ರಚಿಸಬಹುದು ಇದರಿಂದ ಸಮಯವನ್ನು ಉಳಿಸಲಾಗಿದೆ ಮತ್ತು ಪೇಟೆಂಟ್ ಸಾಮರ್ಥ್ಯದ ವರದಿಯ ಉದ್ದೇಶವು ಕರಡು ಪ್ರಕ್ರಿಯೆಯನ್ನು ಸುಧಾರಿಸುತ್ತದೆ ಇದರಿಂದ ಸಮಯವನ್ನು ಉಳಿಸಲಾಗಿದೆ ಮತ್ತು ಪೇಟೆಂಟ್ ಸಾಮರ್ಥ್ಯದ ವರದಿಯ ಉದ್ದೇಶವು ಕರಡು ಪ್ರಕ್ರಿಯೆಯನ್ನು ಸುಧಾರಿಸುತ್ತದೆ ಇದರರ್ಥ ನೀವು ಪೇಟೆಂಟ್ ಅರ್ಜಿಯನ್ನು ಕರಡು ಮಾಡುವಾಗ ಹಕ್ಕುಸ್ವಾಮ್ಯ ಶೋಧ ವರದಿಯು ಹೇಗೆ ಹಕ್ಕು ಪಡೆಯಬೇಕೆಂದು ನಿಮಗೆ ತಿಳಿಸುತ್ತದೆ ಇದರರ್ಥ ನೀವು ಪೇಟೆಂಟ್ ಅರ್ಜಿಯನ್ನು ಕರಡು ಮಾಡುವಾಗ ಹಕ್ಕುಸ್ವಾಮ್ಯ ಶೋಧ ವರದಿಯು ಹೇಗೆ ಹಕ್ಕು ಪಡೆಯಬೇಕೆಂದು ನಿಮಗೆ ತಿಳಿಸುತ್ತದೆ ಬದಲಾವಣೆಗಳನ್ನು ಮಾಡುವುದು ಹೇಗೆ ಬದಲಾವಣೆಗಳನ್ನು ಮಾಡುವುದು ಹೇಗೆ ಅಪ್ಲಿಕೇಶನ್ ಅನ್ನು ಉತ್ತಮಗೊಳಿಸುವುದು ಹೇಗೆ ಅಪ್ಲಿಕೇಶನ್ ಅನ್ನು ಉತ್ತಮಗೊಳಿಸುವುದು ಹೇಗೆ ಪೂರ್ವ ಕಲೆ ಪಡೆಯುವುದು ಹೇಗೆ ಪೂರ್ವ ಕಲೆ ಪಡೆಯುವುದು ಹೇಗೆ ಆದ್ದರಿಂದ ಒಂದು ವಿಧಾನವೆಂದರೆ ಸಾಕಷ್ಟು ಸಮಯವಿಲ್ಲದಿದ್ದರೆ ಹುಡುಕಾಟ ಮತ್ತು ಕರಡು ರಚನೆ ಎರಡನ್ನೂ ಏಕಕಾಲದಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ಒಂದು ವಿಧಾನವೆಂದರೆ ಸಾಕಷ್ಟು ಸಮಯವಿಲ್ಲದಿದ್ದರೆ ಹುಡುಕಾಟ ಮತ್ತು ಕರಡು ರಚನೆ ಎರಡನ್ನೂ ಏಕಕಾಲದಲ್ಲಿ ಮಾಡಲಾಗುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಮಾಡದಿರಲು ಮೂರನೇ ಕಾರಣವೆಂದರೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ರಚಿಸುವ ಮೂಲಕ ಏನನ್ನೂ ಸಾಧಿಸದಿದ್ದರೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಮಾಡದಿರಲು ಮೂರನೇ ಕಾರಣವೆಂದರೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ರಚಿಸುವ ಮೂಲಕ ಏನನ್ನೂ ಸಾಧಿಸದಿದ್ದರೆ ತಂತ್ರಜ್ಞಾನವು ಹೊಸದಾಗಿದ್ದರೆ ಹುಡುಕಲು ಏನೂ ಇಲ್ಲ ತಂತ್ರಜ್ಞಾನವು ಹೊಸದಾಗಿದ್ದರೆ ಹುಡುಕಲು ಏನೂ ಇಲ್ಲ ಕ್ಷೇತ್ರದಲ್ಲಿ ಕೆಲವೇ ಆಟಗಾರರು ಇರುವುದರಿಂದ ತಂತ್ರಜ್ಞಾನವನ್ನು ರಹಸ್ಯವಾಗಿಡಲಾಗಿದೆ ಕ್ಷೇತ್ರದಲ್ಲಿ ಕೆಲವೇ ಆಟಗಾರರು ಇರುವುದರಿಂದ ತಂತ್ರಜ್ಞಾನವನ್ನು ರಹಸ್ಯವಾಗಿಡಲಾಗಿದೆ ಆದ್ದರಿಂದ ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಗಾಗಿ ಹೋಗುವುದಿಲ್ಲ ಏಕೆಂದರೆ ಹೆಚ್ಚಿನದನ್ನು ಸಾಧಿಸಲು ಏನೂ ಇಲ್ಲ ಆದ್ದರಿಂದ ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಗಾಗಿ ಹೋಗುವುದಿಲ್ಲ ಏಕೆಂದರೆ ಹೆಚ್ಚಿನದನ್ನು ಸಾಧಿಸಲು ಏನೂ ಇಲ್ಲ ಕ್ಲೈಂಟ್ ಕ್ಷೇತ್ರದಲ್ಲಿ ಕಂಡುಬರದ ಸಾಕಷ್ಟು ಜ್ಞಾನವನ್ನು ಹೊಂದಿರುವಾಗ ನೀವು ವರದಿಯನ್ನು ಮಾಡ ಬೇಕಾಗಿಲ್ಲ ಕ್ಲೈಂಟ್ ಕ್ಷೇತ್ರದಲ್ಲಿ ಕಂಡುಬರದ ಸಾಕಷ್ಟು ಜ್ಞಾನವನ್ನು ಹೊಂದಿರುವಾಗ ನೀವು ವರದಿಯನ್ನು ಮಾಡ ಬೇಕಾಗಿಲ್ಲ ಉದಾಹರಣೆಗೆ ಕೆಲವು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ತಮ್ಮ ಕ್ಷೇತ್ರದ ಬಗ್ಗೆ ಅತ್ಯಾಧುನಿಕ ಜ್ಞಾನವನ್ನು ಹೊಂದಿರಬಹುದು ಅದು ಶೋಧ ವರದಿಯನ್ನು ಮಾಡುವ ಮೂಲಕ ನೀವು ಸಾಮಾನ್ಯವಾಗಿ ಪಡೆಯುವುದಕ್ಕಿಂತ ಉತ್ತಮವಾಗಿರುತ್ತದೆ ಉದಾಹರಣೆಗೆ ಕೆಲವು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ತಮ್ಮ ಕ್ಷೇತ್ರದ ಬಗ್ಗೆ ಅತ್ಯಾಧುನಿಕ ಜ್ಞಾನವನ್ನು ಹೊಂದಿರಬಹುದು ಅದು ಶೋಧ ವರದಿಯನ್ನು ಮಾಡುವ ಮೂಲಕ ನೀವು ಸಾಮಾನ್ಯವಾಗಿ ಪಡೆಯುವುದಕ್ಕಿಂತ ಉತ್ತಮವಾಗಿರುತ್ತದೆ ಆದ್ದರಿಂದ ನೀವು ಶೋಧ ವರದಿಗಾಗಿ ಹೋಗದ ಪರಿಸ್ಥಿತಿಗಳು ಇವು ಆದ್ದರಿಂದ ನೀವು ಶೋಧ ವರದಿಗಾಗಿ ಹೋಗದ ಪರಿಸ್ಥಿತಿಗಳು ಇವು ಆದರೆ ಹುಡುಕಾಟ ವರದಿಯು ಕರಡು ಪ್ರಕ್ರಿಯೆಯಲ್ಲಿ ಗಣನೀಯ ಮೌಲ್ಯವನ್ನು ತರಬಹುದು ಆದರೆ ಹುಡುಕಾಟ ವರದಿಯು ಕರಡು ಪ್ರಕ್ರಿಯೆಯಲ್ಲಿ ಗಣನೀಯ ಮೌಲ್ಯವನ್ನು ತರಬಹುದು